ಸಾಲಿಡ್ವರ್ಕ್ಸ್ ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಆನ್ಲೈನ್ ಎನ್ಪಿಟಿಇಎಲ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ ಹಿಂದಿನ ತರಗತಿಗಳಲ್ಲಿ ನಾವು ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ಬಗ್ಗೆ ಕಲಿತಿದ್ದೇವೆ ಇಂದಿನ ತರಗತಿಯಲ್ಲಿ ಸಾಲಿಡ್ವರ್ಕ್ಗಳನ್ನು ಹೇಗೆ ಬಳಸುವುದು ಎಂಬುದಕ್ಕೆ ನಾವು ಒಂದೆರಡು ಉದಾಹರಣೆಗಳನ್ನು ಅಭ್ಯಾಸ ಮಾಡುತ್ತೇವೆ ಈ ಸಾಲಿಡ್ವರ್ಕ್ಸ್ ಐಕಾನ್ ಅನ್ನು ಡಬಲ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಥವಾ ಅಪ್ಲಿಕೇಶನ್ಗಳಿಂದ ನಾವು ಈ ಟರ್ಮಿನಲ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದರ ಮೇಲೆ ನಾವು ಯಾವುದೇ ವಸ್ತುವನ್ನು ಸೆಳೆಯುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ನೀವು ಯಾವ ಆವೃತ್ತಿಯನ್ನು ಬಳಸಲು ಬಯಸುತ್ತೀರಿ ಎಂಬುದು ನಿಮಗೆ ಬಿಟ್ಟದ್ದು ನಮ್ಮಲ್ಲಿ ಸಾಲಿಡ್ವರ್ಕ್ಸ್ 2015 ಆವೃತ್ತಿಯಿದೆ ಮತ್ತು ನಾವು ಅದನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನೀವು ಹೊಸ ಆವೃತ್ತಿಗಳಿಗೆ ಹೋಗುವಾಗ ಸಾಫ್ಟ್ವೇರ್ ಗಳಲ್ಲಿ ಹೊಸ ನವೀಕರಣಗಳು ಇರುತ್ತವೆ ಹಳೆಯ ಇಂಜಿನಿಯರಿಂಗ್ಗಳು ಸರಳ ಇಂಜಿನಿಯರಿಂಗ್ ಡ್ರಾಯಿಂಗ್ ಸಮಸ್ಯೆಗಳನ್ನು ಅಭ್ಯಾಸ ಮಾಡಲು ಕಾರ್ಯನಿರ್ವಹಿಸಿರುತ್ತವೆ ಸಾಲಿಡ್ವರ್ಕ್ಸ್ನ ಮೊದಲ ಹೆಜ್ಜೆ ನಾವು ಮಾಡಬೇಕಾಗಿರುವುದು ಮೌಸ್ ಅನ್ನು ಬಳಸುವುದು ಈ ವಸ್ತುವಿನ ಹೆಸರಿನ ಮೂಲಕ ಹೋಗಲು ಪ್ರಯತ್ನಿಸಿ ಇಲ್ಲಿ ನಾವು ಈ ಹೊಸ ನಿಯಂತ್ರಣವನ್ನು ನೋಡಬಹುದು ಅಲ್ಲಿ ಹೊಸದನ್ನು ಕ್ಲಿಕ್ ಮಾಡಿ ಆದ್ದರಿಂದ ನಾವು ಅಭ್ಯಾಸ ಮಾಡುತ್ತಿರುವ ಮೊದಲ ಉದಾಹರಣೆಯೆಂದರೆ 2D ರೇಖಾಚಿತ್ರಗಳು ಅಥವಾ ನಾವು ಹೋಗಲು ಬಯಸುವ ಭಾಗ ರೇಖಾಚಿತ್ರ ಆದ್ದರಿಂದ ಹಿಂದಿನ ತರಗತಿಯಲ್ಲಿ ಸಾಲಿಡ್ವರ್ಕ್ಸ್ 3 ಬಗೆಯ ವಸ್ತುಗಳನ್ನು ಗುರುತಿಸುತ್ತದೆ ಒಂದು ಭಾಗ ರೇಖಾಚಿತ್ರ ಇನ್ನೊಂದು ಅಸೆಂಬ್ಲಿ ಡ್ರಾಯಿಂಗ್ ಇನ್ನೊಂದು ಡ್ರಾಯಿಂಗ್ ಆದ್ದರಿಂದ ಮೊದಲ ಸರಳವಾದ 2D ರೇಖಾಚಿತ್ರಗಳು 3D ಆಬ್ಜೆಕ್ಟ್ಗಳಾಗಿರಬಹುದು ನಾವು ನಿರ್ಮಿಸಲು ಆಸಕ್ತಿ ಹೊಂದಿದ್ದರೆ ನಾವು ಭಾಗ ರೇಖಾಚಿತ್ರವನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಸರಿ ಕ್ಲಿಕ್ ಮಾಡಿ ನಂತರ ಅದು ಖಾಲಿ ಪರದೆಯನ್ನು ತೆರೆಯುತ್ತದೆ ಮತ್ತೆ ನಾವು ಮೊದಲು ಆಯ್ಕೆಗಳಿಗೆ ಹೋಗುತ್ತೇವೆ ನಂತರ ಅದು ಪಾರ್ಟ್ ಡ್ರಾಯಿಂಗ್ ಆಯ್ಕೆಯೆನ್ನು ತೆರೆಯುತ್ತದೆ ನಂತರ ಅಲ್ಲಿ ಕ್ಲಿಕ್ ಮಾಡಿ ಇದು ಖಾಲಿ ಜಾಗವನ್ನು ತೆರೆಯುತ್ತದೆ ಈ ಖಾಲಿ ಜಾಗದಲ್ಲಿ ನಮ್ಮಲ್ಲಿ ಫೀಚರ್ ಮ್ಯಾನೇಜರ್ ಇದೆ ಅಲ್ಲಿ ಮುಂಭಾಗದ ಪ್ಲೇನ್ ಟಾಪ್ ಪ್ಲೇನ್ ಮತ್ತು ಬಲ ಪ್ಲೇನ್ ಇದೆ ಅಂತೆಯೇ ನಮ್ಮಲ್ಲಿ ಸ್ಕೆಚ್ ಎಂಬ ಟೂಲ್ಬಾರ್ ಇದೆ - ಸ್ಕೆಚ್ ಲೈನ್ ಮತ್ತು ವಿಭಿನ್ನ ರೀತಿಯ ವಿಷಯ ಇಲ್ಲಿ ಮತ್ತೊಂದು ವಸ್ತುವಿದೆ ಜೂಮ್ ವೀಕ್ಷಣೆಗಳು ಮತ್ತು ಇತರ ವಸ್ತುಗಳು ಇವೆ ಮತ್ತು ಕೆಳಗೆ ನಾವು MMGS ಹೆಸರಿನ ಘಟಕಗಳನ್ನು ಹೊಂದಿದ್ದೇವೆ ಮತ್ತು ಈ MMGS ನಮ್ಮ ಘಟಕಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈಗ ನಾವು ಒಂದು ಸರಳ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಈ ಭಾಗ ರೇಖಾಚಿತ್ರವನ್ನು ತೆರೆದ ನಂತರ ನಾವು ಯಾವುದನ್ನಾದರೂ 2D ರೇಖಾಚಿತ್ರವನ್ನು ಸಾಮಾನ್ಯ ಹಾಳೆಯನ್ನು ಬಳಸಿ ಕೈಯಾರೆ ಬರೆಯುತ್ತೇವೆಆದರೆ ಸಾಲಿಡ್ವರ್ಕ್ಗಾಗಿ ನೀವು ಯಾವ ಸಮತಲದಲ್ಲಿ ಸೆಳೆಯಲು ಬಯಸುತ್ತೀರಿ ಎಂಬುದನ್ನು ನಿರ್ದಿಷ್ಟಪಡಿಸಬೇಕು ಮತ್ತು ಯಾವುದೇ ರೇಖಾಚಿತ್ರವನ್ನು ಪ್ರಾರಂಭಿಸಲು ಶಿಫಾರಸು ಮಾಡಲಾದ ಮುಂಭಾಗದ ಸಮತಲವನ್ನು ಆರಿಸಲಾಗುತ್ತದೆ ಆದ್ದರಿಂದ ಅದಕ್ಕಾಗಿ ನಾವು ನಿಮಗೆ ಏನು ಮಾಡಬೇಕು ನಿಮ್ಮ ಮೌಸ್ ಅನ್ನು ಫ್ರಂಟ್ ಪ್ಲೇನ್ಗೆ ಸರಿಸಿ ನಂತರ ಅದು ಸಮತಲದ ಐಸೊಮೆಟ್ರಿಕ್ ವೀಕ್ಷಣೆಯಂತಹದನ್ನು ಪತ್ತೆ ಮಾಡುತ್ತದೆ ನಿಮ್ಮ ಮೌಸ್ ಅನ್ನು ಸರಿಸಲು ನೀವು ಯಾವುದನ್ನೂ ಕ್ಲಿಕ್ ಮಾಡಬಾರದು ಅಂತೆಯೇ ನೀವು ನಿಮ್ಮ ಮೌಸ್ ಅನ್ನು ಟಾಪ್ ಪ್ಲೇನ್ಗೆ ಚಲಿಸುತ್ತಿದ್ದರೆ ಅದು ಆ ಮೇಲ್ಮೈಯ ಸಮತಟ್ಟಾದ ವಿಭಾಗವನ್ನು ತೋರಿಸುತ್ತದೆ ಆದ್ದರಿಂದ ನೀವು ಮಿಡ್ಪ್ಲೇನ್ನ ಒಂದು ಘನರೂಪದ ಮುಂಭಾಗದ ಸಮತಲ ಎಂದು ಭಾವಿಸುತ್ತಿದ್ದರೆ ಕತ್ತರಿಸಿದ ವಿಭಾಗೀಯ ರೀತಿಯ ವಿಷಯವೆಂದರೆ ಆ ಘನದ ಸರಿಯಾದ ಸಮತಲವನ್ನು ನೋಡಬಹುದು ಐಸೊಮೆಟ್ರಿಕ್ ರೇಖಾಚಿತ್ರಗಳಿಗಾಗಿ ನಾವು ನೋಡಿದ ರೀತಿ ಇದು ನಾವು ಇದನ್ನು ನೋಡುತ್ತಿದ್ದರೆ ಮುಂಭಾಗದ ಸಮತಲವು ಪ್ರಧಾನ ಅಕ್ಷಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತದೆ ಮೇಲಿನ ಸಮತಲವು ನಿಮಗೆ ಮತ್ತೊಂದು ಪ್ರಧಾನ ಅಕ್ಷವನ್ನು ನೀಡುತ್ತದೆ ಮತ್ತು ಬಲ ಸಮತಲವು ನಿಮಗೆ ಇನ್ನೊಂದು ಅಕ್ಷವನ್ನು ನೀಡುತ್ತದೆ ಆದ್ದರಿಂದ ನಾವು ಮಾಡಲು ಹೊರಟಿರುವುದು ಮೊದಲನೆಯದು ಮುಂಭಾಗದ ಸಮತಲವನ್ನು ಆರಿಸುವುದು ಆಯ್ಕೆ ಎಂದರೆ ನಿಮ್ಮ ಮೌಸ್ ಅನ್ನು ಸರಿಸಿ ನಂತರ ಆ ಬಟನ್ ಮೇಲೆ ಬಲ ಕ್ಲಿಕ್ ಮಾಡಿ ಆದ್ದರಿಂದ ಮೌಸ್ ಬಲಭಾಗದಲ್ಲಿ ಎಡಭಾಗದ 2 ಬಟನ್ ಗಳಿವೆ ಮತ್ತು ಬಲಭಾಗದ ಬಟನ್ ಆರಿಸಿ ಒಂದೇ ಕ್ಲಿಕ್ ಅನ್ನು ನೀವು ಕ್ಲಿಕ್ ಮಾಡಿದ ನಂತರ ಅದು ಆ ಸಮತಲಕ್ಕೆ ಸಾಮಾನ್ಯವನ್ನು ಸೆಳೆಯಲು ನೀವು ಬಯಸುವ ಯಾವುದನ್ನಾದರೂ ತೋರಿಸುವ ಸಂವಾದ ಪೆಟ್ಟಿಗೆಯನ್ನು ತೆರೆಯುತ್ತದೆ ಆದ್ದರಿಂದ ಇದು ಒಂದು ಚೌಕದಂತೆಯೇ ನಮ್ಮಲ್ಲಿರುವ ಸಾಮಾನ್ಯ ವೆಕ್ಟರ್ ಆ ದಿಕ್ಕಿನಲ್ಲಿ ತೋರಿಸುವ ಸಂಕೇತವಾಗಿದೆ ಅದು ಆ ಮುಂಭಾಗದ ಸಮತಲಕ್ಕೆ ಜೋಡಿಸುತ್ತದೆ ಆದ್ದರಿಂದ ಮೊದಲ ಹಂತವೆಂದರೆ ನಿಮ್ಮ ಮೌಸ್ ಅನ್ನು ಫ್ರಂಟ್ ಪ್ಲೇನ್ಗೆ ಸರಿಸುವುದು ನಂತರ ಬಲ ಕ್ಲಿಕ್ ಮಾಡಿ ನಂತರ ಈ ಸಾಮಾನ್ಯ ವಿಷಯವನ್ನು ಕ್ಲಿಕ್ ಮಾಡಿ ನಾವು ಆ ಮುಂಭಾಗದ ಸಮತಲವನ್ನು ಹೊಂದಿದ್ದೇವೆ ಅದೇ ರೀತಿ ನಾವು ಅದನ್ನು ಉನ್ನತ ಸಮತಲದಲ್ಲಿ ಸೆಳೆಯಲು ಹೋದರೆ ನಾವು ಮಾಡಬೇಕಾಗಿರುವುದು ಆ ಟಾಪ್ ಪ್ಲೇನ್ ನಲ್ಲಿ ಬಲ ಕ್ಲಿಕ್ ಅನ್ನು ನೀಡಿ ನಂತರ ಎಡ ಕ್ಲಿಕ್ ಅನ್ನು ನೀಡಿ ನಿಮಗೆ ಉನ್ನತ ಸಮತಲವನ್ನು ನೀಡುತ್ತದೆ ಪ್ರಾರಂಭಿಸಲು ಶಿಫಾರಸು ಮಾಡಲಾದ ಸಮತಲವು ನಮಗೆ ಮುಂದಿನ ಸಮತಲವಾಗಿದೆ ಎಡ ಕ್ಲಿಕ್ ಮಾಡಿ ನಂತರ ಮತ್ತೆ ಒಂದು ಎಡ ಕ್ಲಿಕ್ ನನಗೆ ಮುಂಭಾಗದ ಸಮತಲವನ್ನು ನೀಡುತ್ತದೆ ಆದ್ದರಿಂದ ನಾವು ಹೋಗುವ 2 ಆಯಾಮದ ರೇಖಾಚಿತ್ರಗಳು ಏನೇ ಇರಲಿ ನಾವು ಅದನ್ನು ಈ ಮುಂಭಾಗದ ಸಮತಲದಲ್ಲಿ ಮಾಡುತ್ತೇವೆ ಆದ್ದರಿಂದ ನಾವು ಅದನ್ನು ಮಾಡೋಣ ಲೈನ್ ಸರ್ಕಲ್ ಕರ್ವ್ ಮತ್ತು ಇನ್ನೂ ಹಲವು ಆಯ್ಕೆಗಳಿವೆ ಆದ್ದರಿಂದ ನಾವು ಮಾಡಲು ಹೊರಟಿರುವುದು ಮೊದಲನೆಯದು ನಿಮ್ಮ ಮೌಸ್ ಅನ್ನು ಎಡ ಕ್ಲಿಕ್ ಮಾಡಿ ನಂತರ ಆ ಸಾಲನ್ನು ಆರಿಸಿ ನಂತರ ಒಂದು ಹಂತದಿಂದ ಇನ್ನೊಂದು ಬಿಂದುವಿಗೆ ಒಂದು ರೇಖೆಯನ್ನು ಎಳೆಯಿರಿ ನಂತರ ಎಂಟರ್ ಒತ್ತಿ ನಂತರ ಎಸ್ಕೇಪ್ ಒತ್ತಿರಿ ಇದು ಒಂದು ರೇಖೆಯನ್ನು ಸೆಳೆಯುತ್ತದೆ ಈ ಸಾಲನ್ನು ನಾವು ಕೆಲವು ಘಟಕಗಳನ್ನು ನಿರ್ದಿಷ್ಟಪಡಿಸಲು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಮಾಡುತ್ತಿರುವುದು ಲೈನ್ನ ಪಕ್ಕದಲ್ಲಿದೆ ಸ್ಮಾರ್ಟ್ ಡೈಮೆನ್ಷನ್ ಬಟನ್ ಆಯಾಮಗಳನ್ನು ಬಳಸಿಕೊಂಡು ನಾವು ಆ ಸಾಲಿನ ಉದ್ದವನ್ನು ಸರಿಹೊಂದಿಸಬಹುದು ಆದ್ದರಿಂದ ಆ ಸ್ಮಾರ್ಟ್ ಡೈಮೆನ್ಷನ್ ಕ್ಲಿಕ್ ಮಾಡಿ ಯಾವುದೇ ಕ್ಲಿಕ್ ಇಲ್ಲದೆ ನಿಮ್ಮ ಮೌಸ್ ಅನ್ನು ಸರಿಸಿ ನಂತರ ಅದನ್ನು ಕ್ಲಿಕ್ ಮಾಡಿ ಆ ಆಯಾಮಗಳೊಂದಿಗೆ ನೀವು ಸಂತೋಷವಾಗಿದ್ದರೆ ಒಳ್ಳೆಯದು ಆ ಆಯಾಮದಿಂದ ನಿಮಗೆ ಸಂತೋಷವಿಲ್ಲದಿದ್ದರೆ ಅದು 50 ಆಯಾಮವನ್ನು ಇರಿಸಿ ಈಗ ನೀವು ಯಾವಾಗಲೂ ಅದನ್ನು ಆರಿಸಿಕೊಳ್ಳಬಹುದು ಆದ್ದರಿಂದ ನೀವು ಆ ಆಯಾಮ 50 ಕ್ಕಿಂತ ಕೆಳಗೆ ಬರುತ್ತಿದ್ದರೆ ಆ ಘಟಕದಲ್ಲಿ ನಾವು mm ಎಂದು ಆಯ್ಕೆ ಮಾಡಬಹುದು ಅದು ಮುಗಿದ ನಂತರ ಟಿಕ್ ಗುರುತು ಕ್ಲಿಕ್ ಮಾಡಿ ನಂತರ ಅದು ನಿಮಗೆ 50 mm ಆಯಾಮವನ್ನು ತೋರಿಸುತ್ತದೆ ಮತ್ತೆ ಮೊದಲ ಹಂತವು ಮುಂಭಾಗದ ಸಮತಲವನ್ನು ಸಾಮಾನ್ಯಕ್ಕೆ ತೆರೆದ ನಂತರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಬಿಂದುವಿನಿಂದ ಇತರ ಬಿಂದುಗಳಿಗೆ ಎಳೆಯುವ ರೇಖೆಯನ್ನು ನಾವು ಆರಿಸಿಕೊಳ್ಳುತ್ತೇವೆ ಏಕೆಂದರೆ ಅದು ಅಭ್ಯಾಸದ ಅವಧಿಯಾಗಿದೆ ನಂತರ ಎಂಟರ್ ಒತ್ತಿ ನಂತರ ಎಸ್ಕೇಪ್ ಒತ್ತಿರಿ ನೀವು ಮೌಸ್ ಅನ್ನು ಚಲಿಸುತ್ತಿದ್ದರೆ ಅದು ಹೆಚ್ಚಿನ ಮಾಹಿತಿಯನ್ನು ನೋಡುವುದಿಲ್ಲ ಈಗ ಈ ಸಾಲನ್ನು ನಾವು ಹೊಂದಿಸಲು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತೇವೆ ಸ್ಮಾರ್ಟ್ ಡೈಮೆನ್ಷನ್ ಕ್ಲಿಕ್ ಮಾಡಿ ಈ ಸಾಲನ್ನು ಕ್ಲಿಕ್ ಮಾಡುತ್ತೇವೆ ಆ ಆಯಾಮದಲ್ಲಿ ನಾವು ನಮ್ಮ ಮೌಸ್ ಅನ್ನು ಚಲಿಸಬಹುದು ನಂತರ ಮತ್ತೆ ಎಡ ಕ್ಲಿಕ್ ನೀಡಿ ಈಗ 75 ಯೂನಿಟ್ mm ನಲ್ಲಿ ನಾವು ಆಸಕ್ತಿ ಹೊಂದಿರುವ ಆಯಾಮಗಳು ಏನೇ ಇರಲಿ ನಂತರ ಸರಿ ಕ್ಲಿಕ್ ಮಾಡಿ ಇದು 75 mm ರೇಖೆಯನ್ನು ಸೆಳೆಯುತ್ತದೆ ಡ್ರಾಯಿಂಗ್ ಒಂದೇ ಆಯಾಮವನ್ನು ಬಳಸಲು ನನ್ನ ಸಲಹೆ ಸಾರ್ವಕಾಲಿಕ ಅದೇ ಅರ್ಥದಲ್ಲಿ ಘಟಕಗಳು ಒಂದೇ ಆಯಾಮಗಳು ನೀವು mm ನೊಂದಿಗೆ ಪ್ರಾರಂಭಿಸಿದರೆ ಎಲ್ಲವೂ ಆ ಸ್ಕೆಚ್ನ ಉದ್ದಕ್ಕೂ mm ನೊಂದಿಗೆ ಹೋಗಿ ನೀವು ಏನು ಮಾಡಲಿದ್ದೀರಿ ಎಂದರೆ mm ಮಾತ್ರ ಬಳಸಿ ನಾನು ಇದನ್ನು ಏಕೆ ಸೂಚಿಸುತ್ತಿದ್ದೇನೆಂದರೆ ನಾವು ಭಾಗ ರೇಖಾಚಿತ್ರ ಮಟ್ಟದಲ್ಲಿರುವುದರಿಂದ ನಾವು ವಸ್ತುವನ್ನು ನಿರ್ಮಿಸುತ್ತೇವೆ ಮತ್ತು ಆದ್ದರಿಂದ ಘಟಕಗಳು ಇದಕ್ಕಾಗಿ mm ಆಗಿರಬಹುದು ಮುಂದಿನ ಭಾಗ ನಾವು ಅದನ್ನು ಸೆಂಟಿಮೀಟರ್ಗಳಲ್ಲಿ ನಿರ್ಮಿಸುವಾಗ ಈ ವಸ್ತುಗಳನ್ನು ನಾವು ಸಾಕಷ್ಟು ಜಾಗರೂಕರಾಗಿರದಿದ್ದರೆ ನಾವು ತಯಾರಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಮತ್ತು ಸಮಸ್ಯೆ ಉಂಟಾಗುತ್ತದೆ ಆದ್ದರಿಂದ ಎಲ್ಲಾ ಸಮಯದಲ್ಲೂ mm ನಂತಹ ಘಟಕಗಳ ಒಂದು ಸಿಸ್ಟಮ್ ನೊಂದಿಗೆ ಹೋಗಿ ಈಗ ನಾನು ಒಂದರಿಂದ ಇನ್ನೊಂದಕ್ಕೆ ಇಳಿಜಾರಾದ ರೇಖೆಯನ್ನು ಹೊಂದಲು ಬಯಸುತ್ತೇನೆ ಮತ್ತು ಒಂದು ನಿರ್ದಿಷ್ಟ ಕೋನದೊಂದಿಗೆ ಇನ್ನೊಂದು ರೇಖೆಯನ್ನು ಸೆಳೆಯಲು ನಾನು ಬಯಸುತ್ತೇನೆ ಆದ್ದರಿಂದ ನಾನು ಮಾಡಬೇಕಾಗಿರುವುದು ನಾನು ಮತ್ತೆ ಎಂಟರ್ ಅಥವಾ ಎಸ್ಕೇಪ್ ಬಟನ್ ಒತ್ತದ ಕಾರಣ ಮತ್ತೆ ಸಾಲನ್ನು ಆರಿಸಬೇಕಾಗಿಲ್ಲ ಆದ್ದರಿಂದ ನಾನು ನನ್ನ ಸಾಲನ್ನು ಮುಕ್ತವಾಗಿ ಚಲಿಸಬಹುದು ಮತ್ತು ಎಂಟರ್ ಕ್ಲಿಕ್ ಮಾಡಿ ಈಗ ನಾನು ಎಂಟರ್ ಮತ್ತು ಎಸ್ಕೇಪ್ ಅನ್ನು ಹಾಕಬಹುದು ಆದ್ದರಿಂದ ನಾನು ಆ ಡ್ರಾ ಮೋಡ್ನಿಂದ ಹೊರಬರುತ್ತೇನೆ ಈಗ ನಾನು ನನ್ನ ಸ್ಮಾರ್ಟ್ ಆಯಾಮವನ್ನು ಬಳಸಬಹುದು ನೀವು ಸಾಕಷ್ಟು ಜಾಗರೂಕರಾಗಿದ್ದರೆ ನೀವು ಈ ಮೌಸ್ ಅನ್ನು ಸಾಮಾನ್ಯಕ್ಕೆ ಎಳೆಯಬಹುದು ಉದ್ದವನ್ನು ಸರಿಹೊಂದಿಸಬಹುದು ಅಥವಾ ನಾವು ಆ ಸಾಲಿನ ಲಂಬ ಎತ್ತರವನ್ನು ನೆಲಮಟ್ಟಕ್ಕೆ ಸಂಬಂಧಿಸಿದಂತೆ ನೀಡಬಹುದು ಅದಕ್ಕಾಗಿ ನಿಮ್ಮ ಮೌಸ್ ಅನ್ನು ತಿರುಗಿಸಲು ನೀವು ಚಲಿಸುತ್ತೀರಿ ನಂತರ ನೀವು ನೋಡುವ ರೀತಿಯಲ್ಲಿ ಅದು ತಿರುಗುತ್ತದೆ ಒಂದು ಸಾಲು ಅದನ್ನು ಮೌಸ್ ಬಳಸುವುದರಲ್ಲಿ ನೀವು ಜಾಗರೂಕರಾಗಿರಬೇಕು ಎಂದು ಆ ದಿಕ್ಕಿನಲ್ಲಿ ಅದನ್ನು ಸಾಮಾನ್ಯವಾಗಿ ತೋರಿಸಲಿದೆ ಇನ್ನೊಂದು ರೀತಿಯಲ್ಲಿ ನೀವು ಅದನ್ನು ತಿರುಗಿಸಲು ಸ್ವಲ್ಪ ತಿರುಗುತ್ತಿದ್ದರೆ ಅದು ಅದರ ಲಂಬ ಎತ್ತರವನ್ನು ತೋರಿಸುತ್ತದೆ ಅಂತೆಯೇ ನಾವು ಈ ದಿಕ್ಕಿನಲ್ಲಿಯೂ ಬಳಸಬಹುದು ಆದ್ದರಿಂದ ನಾವು ಅದನ್ನು ಮಾಡಬಹುದೆಂದು ನಿರ್ದಿಷ್ಟಪಡಿಸಲು ಬಯಸುವ ಯಾವುದೇ ಆಯಾಮ ಉದಾಹರಣೆಗೆ ನಾನು 50 ಮಿಲಿಮೀಟರ್ ಎತ್ತರವನ್ನು ಹೊಂದಲು ಬಯಸುತ್ತೇನೆ ಅದಕ್ಕಾಗಿ ನಾನು ಏನು ಮಾಡುತ್ತೇನೆ 50 ಯುನಿಟ್ಗಳು ಅಥವಾ ಮಿಲಿಮೀಟರ್ ಮತ್ತು ಕ್ಲಿಕ್ ಮಾಡಿ ಆದ್ದರಿಂದ ನೆಲದ ಮಟ್ಟಕ್ಕೆ ಸಂಬಂಧಿಸಿದಂತೆ ಲಂಬ ಎತ್ತರವು 50 ಮಿಲಿಮೀಟರ್ ಆಗಿರುವುದರಿಂದ ರೇಖೆಯನ್ನು ಸಂಕ್ಷಿಪ್ತಗೊಳಿಸಲಾಗಿದೆ ಎಂದು ಈಗ ನೀವು ನೋಡಿದ್ದೀರಿ ಈಗ ನೀವು ಬೇರೆ ಯಾವುದಾದರೂ ವಸ್ತುವನ್ನು ಸೆಳೆಯಲು ಬಯಸುತ್ತೀರಿ ಉದಾಹರಣೆಗೆ ನಿರಂತರ ರೇಖೆಯ ಬದಲು ಮಧ್ಯದ ರೇಖೆಯಂತೆ ನಾವು ಸೆಂಟರ್ಲೈನ್ ಅನ್ನು ಸೆಳೆಯಲು ಬಯಸುತ್ತೇವೆ ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ಒಂದು ತ್ರಿಕೋನ ಮಾಡಿ ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ಇದು ಸೆಂಟರ್ಲೈನ್ನಂತೆಯೇ ಇದೆ ಸೆಂಟರ್ಲೈನ್ ಒಂದು ಹಂತದಿಂದ ಇನ್ನೊಂದು ಬಿಂದುವಿಗೆ ಸೆಳೆಯುತ್ತದೆ ಎಂದು ಆರಿಸಿ ನಂತರ ನಮೂದಿಸಿ ನಂತರ ಎಸ್ಕೇಪ್ ಒತ್ತಿರಿ ಆದ್ದರಿಂದ ಮಧ್ಯದ ರೇಖೆಯನ್ನು ಸೆಳೆಯುವ ಸ್ಥಿತಿಯಲ್ಲಿರುತ್ತೇವೆ ಹಿಂದಿನ ತರಗತಿಗಳಲ್ಲಿ ನೀವು ಅಕ್ಷದ ಅಕ್ಷೀಯ ರೀತಿಯ ವಸ್ತುಗಳನ್ನು ಹೊಂದಿರುವಾಗ ನಾವು ನೋಡಿದ್ದೇವೆ ನಾವು ಈ ಕೇಂದ್ರ ರೇಖೆಯನ್ನು ಬಳಸುತ್ತೇವೆ ಆದ್ದರಿಂದ ಆ ಕೇಂದ್ರ ರೇಖೆಯು ಯಾವಾಗಲೂ ದೊಡ್ಡ ಡ್ಯಾಶ್ಗಳಂತಹ ಪ್ರಮಾಣಿತ ಸ್ವರೂಪವನ್ನು ಹೊಂದಿರುತ್ತದೆ ಮತ್ತು ನಂತರ ಸಣ್ಣ ಡ್ಯಾಶ್ಗಳನ್ನು ಹೊಂದಿರುತ್ತದೆ ಈಗ ನಾನು ಈ ಮಧ್ಯದ ರೇಖೆಯ ದೂರವನ್ನು ಅಥವಾ ಉದ್ದವನ್ನು ಹೊಂದಿಸಲು ಬಯಸುತ್ತೇನೆ ಬಹುಶಃ ನಂತರ ನಾನು ಬಳಸಬಹುದಾದ ಸ್ಮಾರ್ಟ್ ಆಯಾಮಗಳು ಮಿಲಿಮೀಟರ್ನಂತಹ ಯಾವುದೇ ಘಟಕಗಳನ್ನು 112 ಗೆ ಹೊಂದಿಸಿ ನಂತರ ಅದು ಕೇಂದ್ರ ರೇಖೆಯ ಉದ್ದವನ್ನು ಸ್ವಯಂಚಾಲಿತವಾಗಿ ಸರಿಹೊಂದಿಸುತ್ತದೆ ನೀವು ಸ್ಕೆಚ್ ಮೋಡ್ನಲ್ಲಿರುವವರೆಗೆ ಪೆನ್ಸಿಲ್ ರೀತಿಯ ವಿಷಯ ಮತ್ತು 10 ರೀತಿಯ ವಿಷಯವನ್ನು ಹೊಂದಿರುವ ಐಕಾನ್ ಇದೆ ಎಂದು ಇಲ್ಲಿ ನೀವು ನೋಡಬಹುದು ನೀವು ಸ್ಕೆಚ್ ಮೋಡ್ನಲ್ಲಿದ್ದೀರಿ ಎಂದು ಅದು ಸೂಚಿಸುತ್ತದೆ ಅಂದರೆ ನೀವು ಆ ಸಮತಲದಲ್ಲಿದ್ದೀರಿ ನೀವು ಕೆಲವು ವಸ್ತುವನ್ನು ಆರಿಸಿಕೊಳ್ಳಿ ನೀವು ಸೆಳೆಯುವ ಸ್ಥಿತಿಯಲ್ಲಿರುತ್ತೀರಿ ನಾನು ನೇರವಾಗಿ ಸಾಲುಗಳನ್ನು ಅಳಿಸಲು ಸಾಧ್ಯವಿಲ್ಲ ನೀವು ಸ್ಕೆಚ್ ಮೋಡ್ನಿಂದ ಹೊರಬರಲು ಬಯಸುತ್ತೀರಿ ಏಕೆಂದರೆ ನೀವು ವಿಷಯಗಳನ್ನು ಅಳಿಸಲು ಬಯಸುತ್ತೀರಿ ಸ್ಕೆಚ್ ಮೋಡ್ನಲ್ಲಿ ನೇರವಾಗಿ ಮಾಡಲು ಸಾಧ್ಯವಾಗದ ವಿಷಯಗಳನ್ನು ಅಳಿಸಲು ನೀವು ಬಯಸುತ್ತೀರಿ ಅದಕ್ಕಾಗಿ ಮೊದಲನೆಯದಾಗಿ ಎಸ್ಕೇಪ್ ಒತ್ತಿ ಅಥವಾ ಅಲ್ಲಿಗೆ ಹೋಗಿ ಆ ವಸ್ತುವನ್ನು ಕ್ಲಿಕ್ ಮಾಡಿ ನಂತರ ನಾನು ಆ ಸ್ಕೆಚ್ ಮೋಡ್ನಿಂದ ಹೊರಬಂದೆ ಈಗ ನಾನು ಮತ್ತೆ ಸೆಳೆಯಲು ಬಯಸಿದರೆ ಮತ್ತು ಮಾಡಬೇಕಾದ ವಿಷಯಗಳ ಮೇಲೆ ನಾನು ಫ್ರಂಟ್ ಪ್ಲೇನ್ ಅನ್ನು ಆರಿಸಬೇಕಾಗುತ್ತದೆ ಈಗ ನಾನು ಈ ಸಾಲನ್ನು ಅಳಿಸಲು ಬಯಸುತ್ತೇನೆ ನಾನು ಏನು ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ಕೆಳಗಿನ ಐಟಂ ಅನ್ನು ಅಳಿಸಿ ಎಂದು ಅದು ಹೇಳುತ್ತದೆಯೇ ಹೌದು ಈಗ ನೀವು ಅದನ್ನು ಅಳಿಸಿ ಆದ್ದರಿಂದ ನೀವು ಸಾಮಾನ್ಯವಾಗಿ ಅಳಿಸುತ್ತಿದ್ದರೆ ನೀವು ಸ್ಕೆಚ್ ಮೋಡ್ನಿಂದ ಹೊರಬರುತ್ತಿರುವಾಗ ನೀವು ಡ್ರಾಯಿಂಗ್ ಅನ್ನು ಉಳಿಸದಿದ್ದರೆ ಅದು ಎಲ್ಲವನ್ನೂ ಅಳಿಸುತ್ತದೆ ಆದ್ದರಿಂದ ಅದನ್ನು ಮತ್ತೊಮ್ಮೆ ಮಾಡಬೇಕಾಗುತ್ತದೆ ಇದರಲ್ಲಿ ನಾನು ಬಯಸಿದರೆ ನಾನು ಎಲ್ಲವನ್ನೂ ಅಳಿಸಿದ್ದೇನೆ ಈಗ ನಾನು ಅದನ್ನು ನಿರ್ಮಿಸಲು ಬಯಸಿದರೆ ಫ್ರಂಟ್ ಪ್ಲೇನ್ಗೆ ಹೋಗಿ ನಿಮ್ಮ ಮೌಸ್ ಅನ್ನು ಸರಿಸಿ ನಂತರ ಬಲ ಕ್ಲಿಕ್ ಮಾಡಿ ನಂತರ ಅದು ನಾರ್ಮಲ್ ಟು ಪ್ಲೇನ್ ಅನ್ನು ತೋರಿಸುತ್ತದೆ ನಾರ್ಮಲ್ ಟು ಪ್ಲೇನ್ ಕ್ಲಿಕ್ ಮಾಡಿ ಆದ್ದರಿಂದ ಸಾಮಾನ್ಯ ಸಮತಲವು ತೆರೆಯುತ್ತದೆ ಈಗ ನಾನು ರೇಖೆಯನ್ನು ಸೆಳೆಯಲು ಬಯಸುತ್ತೇನೆ ಸೆಂಟರ್ಲೈನ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸೆಳೆಯಿರಿ ನಂತರ ಎಂಟರ್ ಎಸ್ಕೇಪ್ ಒತ್ತಿರಿ ಈಗ ಅದೇ ರೀತಿ ನಾನು ರೇಖೆಯಂತಹದನ್ನು ಸೆಳೆಯಲು ಬಯಸುತ್ತೇನೆ ಆದ್ದರಿಂದ ನಾನು ಒತ್ತಬಹುದಾದ ಲಂಬವಾದ ವ್ಯವಸ್ಥೆ ಎಲ್ಲಿದೆ ಎಂದು ಅದು ಸ್ವಯಂಚಾಲಿತವಾಗಿ ಪತ್ತೆ ಮಾಡುತ್ತದೆ ನಂತರ ನಮೂದಿಸಿ ಎಸ್ಕೇಪ್ ಒತ್ತಿರಿ ನಾವು ಇನ್ನೂ ಎಸ್ಕೇಪ್ ಮೋಡ್ನಲ್ಲಿದ್ದೇವೆ ನಾನು ಈ ಸಾಲನ್ನು ಮಾತ್ರ ಅಳಿಸಲು ಬಯಸುತ್ತೇನೆ ನಂತರ ನಾನು ನಿಮ್ಮ ಕೀಬೋರ್ಡ್ನಲ್ಲಿ ಅಳಿಸು ಬಟನ್ ಒತ್ತಿ ಆದ್ದರಿಂದ ನೀವು ಒಂದು ನಿರ್ದಿಷ್ಟ ವಸ್ತುವನ್ನು ಅಳಿಸಲು ಬಯಸಿದಾಗ ನೀವು ಸ್ಕೆಚ್ ಮೋಡ್ನಲ್ಲಿರಬೇಕು ನೀವು ಸ್ಕೆಚ್ ಮೋಡ್ನಿಂದ ಹೊರಬಂದರೆ ಅವುಗಳಲ್ಲಿ ಒಂದನ್ನು ಆರಿಸಿ ಸಾಮಾನ್ಯವಾಗಿ ನೀವು ಬೇರೆ ಯಾವುದೇ ವಿಷಯಗಳನ್ನು ನಿರ್ದಿಷ್ಟಪಡಿಸದಿದ್ದರೆ ಅದು ಸಂಪೂರ್ಣ ವಸ್ತುವನ್ನು ಅಳಿಸುತ್ತದೆ ಆದ್ದರಿಂದ ಅಳಿಸಿದ ವಸ್ತುವನ್ನು ಬಳಸುವ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು ಈಗ ನಾನು ಈ ಸಮತಲದಲ್ಲಿ ಆಯತವನ್ನು ಸೆಳೆಯಲು ಬಯಸುತ್ತೇನೆ ಆದ್ದರಿಂದ ಮೊದಲು ನಾನು ಏನು ಮಾಡುತ್ತೇನೆ ನಾನು ಇದನ್ನು ಮುಂಭಾಗದ ಸಮತಲದಲ್ಲಿ ಅಳಿಸುತ್ತೇನೆ ನಾನು ಯಾವಾಗಲೂ ಸ್ಕ್ರಾಲ್ ಬಟನ್ ಅನ್ನು ಬಳಸಬಹುದು ಇದೀಗ ನಾನು ಈ 2 ಮೌಸ್ ಕ್ಲಿಕ್ಗಳ ನಡುವೆ ಬಳಸುತ್ತಿದ್ದೇನೆ ಸ್ಕ್ರಾಲ್ ಬಟನ್ನಂತೆಯೇ ಇದೆ ನಾವು ಅದನ್ನು ಸ್ಕ್ರೋಲ್ ಮಾಡುತ್ತಿದ್ದರೆ ಅದು ಆ ಸಮತಲಕ್ಕೆ ಜೂಮ್ ಮಾಡುತ್ತದೆ ಅಥವಾ ಆ ಸಮತಲದಿಂದ ಜೂಮ್ ಮಾಡುತ್ತದೆ ಆದ್ದರಿಂದ ಈಗ ನಾವು ಜೂಮ್ ಮಾಡುತ್ತಿದ್ದೇವೆ ಅದು ಜೂಮ್ ಆಗುತ್ತಿದೆ ನಾನು ಇದನ್ನು ಹೊಂದಿಸಲು ಬಯಸುತ್ತೇನೆ ನಾನು ಯಾವಾಗಲೂ ಈ ಜೂಮ್ ಏರಿಯಾವನ್ನು ಬಳಸಬಹುದು ಸಮತಲದಿಂದ ಜೂಮ್ ಏರಿಯಾ ಜೂಮ್ ಔಟ್ ಮುಂತಾದ ಬಟನ್ಗಳಿವೆ ಈಗ ಆ ಮುಂಭಾಗದ ಸಮತಲದಲ್ಲಿ ನಾನು ಒಂದು ಮೂಲೆಯ ಆಯತವನ್ನು ಸೆಳೆಯಲು ಬಯಸುತ್ತೇನೆ ಒಂದು ಸ್ಥಳದಿಂದ ನಾನು ಏನು ಮಾಡಬೇಕು ಕಾರ್ನರ್ ಆಯತ ಎಂದರೆ ನಾನು ಒಂದು ಮೂಲೆಯನ್ನು ಇನ್ನೊಂದು ಮೂಲೆಯಲ್ಲಿ ನಿರ್ದಿಷ್ಟಪಡಿಸಬೇಕು ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ಮೂಲೆಯ ಆಯತ ಕ್ಲಿಕ್ ಮಾಡಿ ಅದನ್ನು ಹಿಡಿದುಕೊಳ್ಳಿ ಅದನ್ನು ಮತ್ತೊಮ್ಮೆ ಮಾಡೋಣ ಈ ಸ್ಕೆಚ್ ಮೋಡ್ನಲ್ಲಿ ನಾನು ಎಲ್ಲವನ್ನೂ ಅಳಿಸಲು ಬಯಸಿದರೆ ನಾನು ಏನು ಮಾಡಬಹುದು ನಿಮ್ಮ ಎಡ ಕ್ಲಿಕ್ ಬಟನ್ ಬಳಸಿ ಅದನ್ನು ಹಿಡಿದುಕೊಳ್ಳಿ ಹಿಡಿದಿಟ್ಟುಕೊಳ್ಳಿ ಎಂದರೆ ಬಿಡುಗಡೆ ಮಾಡದೆ ನಿರಂತರವಾಗಿ ಒತ್ತಿ ನಂತರ ವಸ್ತುವನ್ನು ಆರಿಸಿ ನಂತರ ಅದು ಎಲ್ಲವನ್ನೂ ಆಯ್ಕೆ ಮಾಡುತ್ತದೆ ನಂತರ ಅದನ್ನು ನೀವು ಅಳಿಸಬಹುದು ಆದ್ದರಿಂದ ಈಗ ನಾನು ಆ ಸಮತಲಕ್ಕೆ ಸಾಮಾನ್ಯಕ್ಕಾಗಿ ಒಂದು ಮೂಲೆಯ ಆಯತವನ್ನು ಸೆಳೆಯಲು ಬಯಸುತ್ತೇನೆ ಕಾರ್ನರ್ ಆಯತ ಕ್ಲಿಕ್ ಮಾಡಿ ನಾನು ಯಾವುದೇ ಮೌಸ್ ಅನ್ನು ಕ್ಲಿಕ್ ಮಾಡಿಲ್ಲ ಏಕೆಂದರೆ ನಾನು ಈಗಾಗಲೇ ಆ ಮೂಲೆಯನ್ನು ಕ್ಲಿಕ್ ಮಾಡಿದ್ದೇನೆ ಅದರಿಂದ ಹೊರಬಂದಿದೆ ಈಗ ನಾವು ಏನು ಮಾಡಲಿದ್ದೇವೆ ಮೂಲೆಯ ಬಿಂದುಗಳಲ್ಲಿ ಒಂದನ್ನು ಆರಿಸುತ್ತೇನೆ ಆಯ್ಕೆ ಎಂದರೆ ಕ್ಲಿಕ್ ಮಾಡಿ ಆ ಮೌಸ್ ಅನ್ನು ಹಿಡಿದುಕೊಳ್ಳಿ ನಂತರ ಆ ಬಟನನ್ನು ಹಿಡಿದುಕೊಂಡು ನಿಮ್ಮ ಮೌಸ್ ಅನ್ನು ಸರಿಸಿ ಮತ್ತು ಅದನ್ನು ಹಿಡಿದುಕೊಳ್ಳಿ ಮತ್ತು ಈಗ ಅದನ್ನು ಒಂದು ಸ್ಥಳಕ್ಕೆ ಸರಿಸಿ ಅದು ಮುಗಿದ ನಂತರ ನೀವು ಸಮತಲದಲ್ಲಿ ಆ ಆಯತವನ್ನು ಹೊಂದಿರುತ್ತೀರಿ ಈಗಆ ಆಯತದ ಆಯಾಮಗಳನ್ನು ನಿರ್ದಿಷ್ಟಪಡಿಸಲು ನಾನು ಬಯಸುತ್ತೇನೆ ಅದಕ್ಕಾಗಿ ನಾನು ಮತ್ತೆ ಸ್ಮಾರ್ಟ್ ಆಯಾಮವನ್ನು ಬಳಸಬಹುದು ಅವುಗಳಲ್ಲಿ ಒಂದನ್ನು ಕ್ಲಿಕ್ ಮಾಡಿ ಈಗ ಅದು 49 22 ಆಗಿದೆ ನಾನು 50 ಮಿಲಿಮೀಟರ್ಗಳನ್ನು ಹೊಂದಲು ಬಯಸುತ್ತೇನೆ ಆದ್ದರಿಂದ 50 ಮಿಲಿಮೀಟರ್ ಹೋಗಿ ದ ನಂತರ ಸರಿ ಕ್ಲಿಕ್ ಮಾಡಿ ನಂತರ ಎಸ್ಕೇಪ್ ಒತ್ತಿರಿ ಅಂದರೆ ಆ ಭಾಗದಲ್ಲಿ 50 ಮಿಲಿಮೀಟರ್ಗಳನ್ನು ನಿಗದಿಪಡಿಸಲಾಗಿದೆ ಇನ್ನೊಂದು ಬದಿಯಲ್ಲಿ ನಾನು ಬಳಸಬಹುದಾದ ಆಯಾಮಗಳನ್ನು ಮತ್ತೆ ಹೊಂದಿಸಲು ನಾನು ಬಯಸುತ್ತೇನೆ ಅದನ್ನು 25 ಮಿಲಿಮೀಟರ್ಗಳಿಗೆ ಸರಿಸಲು ಕ್ಲಿಕ್ ಮಾಡಿ ಆದ್ದರಿಂದ ಮಿಲಿಮೀಟರ್ ಮತ್ತು ಸರಿ ಕ್ಲಿಕ್ ಮಾಡಿ ನಂತರ ಎಸ್ಕೇಪ್ ಒತ್ತಿರಿ ನೀವು ಪೂರ್ಣಗೊಳಿಸಿದರೆ ಅದು ಸರಿಯಾದ ಆಯಾಮಗಳೊಂದಿಗೆ ಸಂಪೂರ್ಣ ಆಯತವನ್ನು ರಚಿಸುತ್ತದೆ ಈಗ ನಾವು ಬಳಸುವ ವಿಭಿನ್ನ ವಸ್ತುಗಳನ್ನು ನಿರ್ಮಿಸಲು ನಾವು ಬಯಸಿದಾಗಲೆಲ್ಲಾ ನಾವು ಹೋಗಿ ಮತ್ತೊಂದು ರೀತಿಯ ಆಯತವನ್ನು ರಚಿಸುತ್ತೇವೆ ನಾವು ಕರೆಯುವ ಈ ಆಯತ ಕೇಂದ್ರ ಆಯತ ಅಂದರೆ ಇಡೀ ಪುಟದಲ್ಲಿ ನಾನು ಆಯತವನ್ನು ಪ್ರಾರಂಭಿಸಬೇಕಾದ ಸ್ಥಳದಿಂದ ಒಂದು ಹಂತವನ್ನು ಆರಿಸುವ ಸ್ಥಿತಿಯಲ್ಲಿರುತ್ತೇನೆ ಇದು ಸಾಮಾನ್ಯ ದಿಕ್ಕಿನಲ್ಲಿರುವ ಮುಂಭಾಗದ ಸಮತಲದಲ್ಲಿರುವ ನಮ್ಮ 2 ಆಯಾಮದ ಪುಟದಂತಿದೆ ಒಮ್ಮೆ ನಾವು ನಿರ್ಮಿಸಲು ಹೊರಟಿರುವ ಆ ಮುಂಭಾಗದ ಸಮತಲವನ್ನು ಕ್ಲಿಕ್ ಮಾಡಿ ಯಾವುದೇ 2D ಡ್ರಾಯಿಂಗ್ ಅನ್ನು ನಾವು ಆ ಒಂದು ನಿರ್ದಿಷ್ಟ ಸಮತಲದಲ್ಲಿ ಮಾತ್ರ ನಿರ್ಮಿಸಲಿದ್ದೇವೆ ಮತ್ತು ಶಿಫಾರಸು ಮಾಡಲಾದ ಸಮತಲವನ್ನು ನಾವು ಬಳಸಲು ಹೊರಟಿರುವುದು ಮುಂಭಾಗದ ಸಮತಲವಾಗಿದೆ ಈಗ ಆಯತದ ಕೇಂದ್ರವು ಇರಬೇಕಾದ ಸ್ಥಳದಿಂದ ಒಂದು ಹಂತವಿದೆ ಆ ರೀತಿಯ ಆಯತವನ್ನು ನಾವು ಕೇಂದ್ರ ಆಯತ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾನು ಆರಿಸಿದ್ದು ಇದನ್ನೇ ಈಗ ಅದಕ್ಕಾಗಿ ನಾನು ಏನು ಮಾಡಬೇಕು ಬಿಂದುಗಳಲ್ಲಿ ಒಂದನ್ನು ಆರಿಸಿ ಆ ಒಂದು ಬಿಂದುಗಳ ಮೇಲೆ ಎಡ ಕ್ಲಿಕ್ ನೀಡಿ ನಂತರ ಸರಿಸಿ ನಾನು ಅದನ್ನು ಹಿಡಿದಿಟ್ಟುಕೊಳ್ಳುತ್ತಿಲ್ಲ ನಾನು ಕ್ಲಿಕ್ ಮಾಡುತ್ತೇನೆ ಆದ್ದರಿಂದ ಅದು ಆ ಮೂಲೆಯ ಬಿಂದುವನ್ನು ಆಯ್ಕೆ ಮಾಡಿದೆ ಈಗ ನಾನು ನನ್ನ ಮೌಸ್ ಅನ್ನು ಚೆನ್ನಾಗಿ ಸರಿಸುತ್ತೇನೆ ಬೇರೆ ಬೇರೆ ಸ್ಥಳಗಳಲ್ಲಿ ಬಿಡುಗಡೆ ಮಾಡುತ್ತೇನೆ ಅದರ ಆಧಾರದ ಮೇಲೆ ನಾನು ಆಯತವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇನೆ ಈಗ ಮತ್ತೆ ಕ್ಲಿಕ್ ಮಾಡಿ ಈಗ ನನ್ನ ಕೈಗಳು ಸಹ ಖಾಲಿ ಆಯತವನ್ನು ನಿರ್ಮಿಸಲಾಗಿದೆ ಈಗ ಇದನ್ನು 10 ಯುನಿಟ್ 10 ಮಿಲಿಮೀಟರ್ ಎಂದು ಸೂಚಿಸಲು ಸ್ಮಾರ್ಟ್ ಡೈಮೆನ್ಷನ್ ಹೊಂದಲು ನಾನು ಬಯಸುತ್ತೇನೆ ಸರಿ ಎಂದು ಕ್ಲಿಕ್ ಮಾಡಿ ಈಗ ಇತರ ಆಯಾಮಗಳನ್ನು ನಾನು ಬಳಸಲು ಬಯಸುತ್ತೇನೆ ಅದಕ್ಕಾಗಿ ನಾನು ಮತ್ತೆ ಸ್ಮಾರ್ಟ್ ಡೈಮೆನ್ಷನ್ ಕ್ಲಿಕ್ ಮಾಡಬಹುದು ಅಥವಾ ಈಗಾಗಲೇ ನಾನು ಸ್ಮಾರ್ಟ್ ಡೈಮೆನ್ಷನ್ನಲ್ಲಿದ್ದೇನೆ Smart Dimension ಸ್ಮಾರ್ಟ್ ಆಯಾಮವನ್ನು ಇಲ್ಲಿ ಹೈಲೈಟ್ ಮಾಡಲು ಕಾರಣವಾಗಿದೆ ಆದ್ದರಿಂದ ಮತ್ತೆ ಸ್ಮಾರ್ಟ್ ಆಯಾಮಗಳನ್ನು ಕ್ಲಿಕ್ ಮಾಡಿ ಮತ್ತು ಅದನ್ನು ಮಿಲಿಮೀಟರ್ ಎಂದು 40 ಘಟಕಗಳಾಗಿ ಬಳಸಿ ನಂತರ ಎಸ್ಕೇಪ್ ಒತ್ತಿರಿ ಆದ್ದರಿಂದ ನಾವು ಆ ಕೇಂದ್ರ ಆಯತದಿಂದ ಕೂಡ ಮಾಡಿದ್ದೇವೆ ಈಗ ನಾವು ಬೇರೆ ರೀತಿಯ ಆಯತವನ್ನು ಬಳಸಬಹುದು ಇಲ್ಲಿ 3 ಪಾಯಿಂಟ್ ಕಾರ್ನರ್ ಆಯತದಂತಹ ಮತ್ತೊಂದು ಆಯ್ಕೆ ಇದೆ ನಮಗೆ 3 ವಿಭಿನ್ನ ಅಂಶಗಳಿವೆ ನಾನು ಮೂಲೆಯ ಆಯತವನ್ನು ನಿರ್ಮಿಸಲು ಬಯಸುತ್ತೇನೆ ಅದನ್ನು ಆರಿಸಿ ನಂತರ ಯಾವುದೇ ಬಟನನ್ನು ಹಿಡಿದಿಡದೆ ನಿಮ್ಮ ಮೌಸ್ ಅನ್ನು ಸರಿಸಿ ಮೊದಲ ಬಿಂದುವನ್ನು ಆರಿಸಿ ಎರಡನೆಯ ಬಿಂದುವು ಮೂರನೇ ಬಿಂದುವಾಗಿರಬಹುದು ಎಸ್ಕೇಪ್ ಮಾಡಿದ ನಂತರ ಎಸ್ಕೇಪ್ ಅನ್ನು ಎರಡು ಬಾರಿ ಒತ್ತಿರಿ ಆದ್ದರಿಂದ ಅದು ವಸ್ತುವನ್ನು ಸರಿಪಡಿಸುತ್ತದೆ ಈಗ ಸ್ಮಾರ್ಟ್ ಆಯಾಮಗಳನ್ನು ಬಳಸಿ ಅದನ್ನು 15 ಘಟಕಗಳಿಗೆ ಬದಲಾಯಿಸಬಹುದು ಮತ್ತು ಬಹುಶಃ ಇದು 24 ಘಟಕಗಳು ನಂತರ ಎಸ್ಕೇಪ್ ಒತ್ತಿರಿ ಈ ಮೂಲೆಯ ಆಯತಗಳನ್ನು ನಾವು 3 ಅಂಕಗಳನ್ನು ಬಳಸಿ ನಿರ್ಮಿಸಬೇಕಾಗಿದೆ ಈಗ ಬಹುಶಃ ನಾವು ಚೌಕವನ್ನು ನಿರ್ಮಿಸಲು ಬಯಸುತ್ತೇವೆ ಅದನ್ನು ಹೇಗೆ ಮಾಡುವುದು ಅದೇ ಆಯತವನ್ನು ನಾವು ಬಳಸಬಹುದು ಎರಡೂ ಬದಿಗಳಲ್ಲಿ ಹೊಂದಾಣಿಕೆ ಮಾಡಲು ನಾವು ಸ್ಮಾರ್ಟ್ ಆಯಾಮಗಳನ್ನು ಬಳಸುತ್ತೇವೆ ಈ ಯಾವುದೇ ಮೂಲೆಯ ಆಯತಗಳಂತೆ ನಾವು ಒಂದು ಹಂತದಿಂದ ಇನ್ನೊಂದು ಬಿಂದುವಿಗೆ ಬಳಸುತ್ತೇವೆ ಮೊದಲು ನಾನು ಅದನ್ನು ಆಯತದಂತೆ ಸೆಳೆಯುತ್ತೇನೆ ನಂತರ ನಾನು ಸ್ಮಾರ್ಟ್ ಆಯಾಮಗಳನ್ನು ಬಳಸುತ್ತೇನೆ ಇದನ್ನು 10 ಘಟಕಗಳಾಗಿ ಕ್ಲಿಕ್ ಮಾಡಿ ಮತ್ತು ಇದು 10 ಘಟಕಗಳು ನಂತರ ಎಸ್ಕೇಪ್ ಒತ್ತಿರಿ ಆದ್ದರಿಂದ ಆಯತದಂತೆಯೇ ಚೌಕಗಳನ್ನು ಸಹ ನಿರ್ಮಿಸಬಹುದು ನೀವು ಯಾವುದೇ ಚೌಕವನ್ನು ನಿರ್ಮಿಸಲು ಬಯಸುತ್ತೀರಿ ವಸ್ತುವಿನೊಳಗಿನ ಯಾವುದೇ ಆಯತ ರೇಖೆಯನ್ನು ಕ್ಲಿಕ್ ಮಾಡಿ ಅಲ್ಲಿಂದ ಆ ಸಾಲಿನ ಮಧ್ಯದ ಬಿಂದುಗಳಲ್ಲಿ ಒಂದನ್ನು ಆರಿಸಿ ಅದನ್ನು ನೀವು ಸಂಪರ್ಕಿಸಲು ಬಯಸುತ್ತೀರಿ ನಂತರ ಎಂಟರ್ ಒತ್ತಿರಿ ಅದನ್ನು ನಾವು ಆ ಸಾಲಿನೊಂದಿಗೆ ಮುಗಿಸಿದ್ದೇವೆ ಈಗ ಸಮಾನಾಂತರ ಚತುರ್ಭುಜಗಳನ್ನು ನಾವು ನಿರ್ಮಿಸಲು ಬಯಸುತ್ತೇವೆ ಏಕೆಂದರೆ ಆಯತಗಳು ಯಾವಾಗಲೂ ಆ ಅಂಚುಗಳನ್ನು 90 ಡಿಗ್ರಿಗಳನ್ನಾಗಿ ಮಾಡುತ್ತದೆ ಚೌಕಗಳನ್ನು 90 ಡಿಗ್ರಿಗಳನ್ನಾಗಿ ಮಾಡುತ್ತದೆ ಸಮಾನಾಂತರ ಚತುರ್ಭುಜವನ್ನು ನಾನು ನಿರ್ಮಿಸಲು ಬಯಸಿದರೆ ಆ ಸಮಾನಾಂತರ ಚತುರ್ಭುಜವನ್ನು ಕ್ಲಿಕ್ ಮಾಡಿ ಈಗ ನೀವು ಕರ್ಸರ್ ಮಟ್ಟವನ್ನು ಮೌಸ್ ಅನ್ನು ನೋಡುತ್ತಿದ್ದರೆ ಅದು ಸಮಾನಾಂತರ ಚತುರ್ಭುಜದಂತೆಯೇ ತೋರಿಸುತ್ತದೆ ಈ ಎಡ ಭಾಗದಲ್ಲಿ ನೀವು ಎಚ್ಚರಿಕೆಯಿಂದ ನೋಡುತ್ತಿದ್ದರೆ ಆಯ್ಕೆಗಳಿವೆ ಆದ್ದರಿಂದ ನಿಮ್ಮ ಸಾಲಿಡ್ವರ್ಕ್ ಈ ಮೂಲೆಯನ್ನು ಒಂದು ರೀತಿಯ ಮೂಲೆಯಲ್ಲಿ ಅಥವಾ ಬಹುಶಃ ಸೆಂಟರ್ ಕಾರ್ನರ್ ರೀತಿಯ ವಿಷಯಗಳನ್ನು ಅಥವಾ 3 ಪಾಯಿಂಟ್ ರೀತಿಯ ವಿಷಯಗಳನ್ನು ಮತ್ತು ಇನ್ನೂ ಹೆಚ್ಚಿನದನ್ನು ಬಯಸುತ್ತೀರಾ ಎಂದು ವಿವಿಧ ಆಯ್ಕೆಗಳನ್ನು ತೋರಿಸುತ್ತದೆ ಮತ್ತು ಈ ಸಮಾನಾಂತರ ಚತುರ್ಭುಜವನ್ನು ನಾವು ಆ ರೀತಿಯಲ್ಲಿ ಸಹ ಬಳಸಬಹುದು ನಾವು ನಿರ್ಮಿಸಿದ ಮೂಲೆಯನ್ನು ಹೇಗೆ ಆಯತಾಕಾರದಂತೆಯೇ ಮೂಲೆಯಿಂದ ಮೂಲೆಯ ಸಮಾನಾಂತರ ಚತುರ್ಭುಜವನ್ನು ಸಹ ನಾವು ನಿರ್ಮಿಸಬಹುದು ನೀವು ಮೊದಲ ಪಾಯಿಂಟ್ ಎರಡನೇ ಪಾಯಿಂಟ್ ಕೆಲವು ಇಳಿಜಾರಿನ ಕೋನವನ್ನು ಆರಿಸಬೇಕಾಗಿರುವುದರಿಂದ ಇಲ್ಲಿ ಡೀಫಾಲ್ಟ್ ಆಯ್ಕೆಯನ್ನು ಹೈಲೈಟ್ ಮಾಡಲಾಗುತ್ತದೆ ನಾವು ಅದನ್ನು ನಿರ್ಮಿಸುತ್ತಿದ್ದರೆ ಅದನ್ನು ಮಾಡೋಣ ಮೊದಲ ಬಿಂದು ಎರಡನೆಯ ಬಿಂದು ಮೂರನೆಯ ಬಿಂದುವನ್ನು ನೀವು ನೋಡುತ್ತೀರಿ ಅದು ನಾನು ಚಲಿಸುತ್ತಿದ್ದರೆ ಇಳಿಜಾರಿನ ಕೋನವನ್ನು ಸರಿಹೊಂದಿಸುತ್ತದೆ ಈಗ ನನ್ನ ಆಯಾಮಗಳ ಆಧಾರದ ಮೇಲೆ ಸ್ಮಾರ್ಟ್ ಡೈಮೆನ್ಷನ್ ನಾನು ಏನು ಮಾಡಬಹುದೆಂದರೆ ಅದನ್ನು ನಾನು ನಿರ್ದಿಷ್ಟಪಡಿಸಬಹುದು ಈಗ ನಾನು ಉದ್ದದ ವಿಷಯದಲ್ಲಿ ಮಾತ್ರ ಬಯಸುವುದಿಲ್ಲ ಆದರೆ ಕೋನೀಯ ಆಯಾಮಗಳಂತಹದನ್ನು ನಾನು ಹೊಂದಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾವು ಸ್ಮಾರ್ಟ್ ಆಯಾಮವನ್ನು ಬಳಸಬಹುದು ಅಡ್ಡಲಾಗಿ ಸರಿ ಇದ್ದಂತೆ ಸರಿ ಆಯಾಮಗಳು ಆಯಾಮಗಳನ್ನು ಆರಿಸಿಕೊಳ್ಳೋಣ ಉದಾಹರಣೆಗೆ ಈ 2 ಬಿಂದುಗಳ ನಡುವಿನ ಸಮತಲ ಅಂತರವು 15 ಘಟಕಗಳಾಗಿರಬೇಕು ನಂತರ ನಾವು 15 ಅನ್ನು ಕ್ಲಿಕ್ ಮಾಡುತ್ತೇವೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ 15 ಎಂದು ಭಾವಿಸಲಾದ ಸಮತಲ ಅಂತರ ಅಂತೆಯೇ ಲಂಬವಾದದನ್ನು ನಾವು ಹೊಂದಿಸಬಹುದು ಅದೇ ಸಮಾನಾಂತರ ಚತುರ್ಭುಜದಲ್ಲಿ ನಾವು 2 ಮೂಲೆಯ ಬಿಂದುಗಳನ್ನು ಬಳಸಲು ಬಯಸುತ್ತೇವೆ ಮೊದಲ ಬಿಂದು ಎರಡನೆಯ ಬಿಂದು ನಾವು ಆರಿಸುತ್ತಿದ್ದರೆ ಅದು ನೇರವಾಗಿ ಒಂದು ಆಯತವನ್ನು ನಿರ್ಮಿಸುತ್ತದೆ ಏಕೆಂದರೆ ಆಯತವು ಈ ಸಮಾನಾಂತರ ಚತುರ್ಭುಜದ ಭಾಗವಾಗಿದೆ ಈಗ ಹೊಸದನ್ನು ತೆರೆಯಲು ನಾವು ಈ ಹಾಳೆಯನ್ನು ನೇರವಾಗಿ ಮುಚ್ಚಬಹುದು ಅಥವಾ ಈ ರೇಖಾಚಿತ್ರಗಳನ್ನು ಉಳಿಸಲು ನಾವು ಆಸಕ್ತಿ ಹೊಂದಿದ್ದೇವೆ ನಂತರ ನಾವು ಮಾಡಬೇಕಾಗಿರುವುದು ಸ್ಕೆಚ್ ಮೋಡ್ನಿಂದ ಹೊರಬನ್ನಿ ಈಗ ಮೇಲಕ್ಕೆ ಹೋಗಿ ಅಲ್ಲಿ ಹೊಸ ಸೇವ್ ರೀತಿಯ ವಿಷಯಗಳನ್ನು ಹೊಂದಿದೆ ನನ್ನ ಡ್ರಾಯಿಂಗ್ ಅನ್ನು ಸೇವ್ ಮಾಡಿ ಅದನ್ನು ನಾನು ಯಾವಾಗಲೂ ಉಳಿಸಬಹುದು ಒಂದು ನಿರ್ದಿಷ್ಟ ವಿಷಯಕ್ಕೆ ನೀವು ಡೆಸ್ಕ್ಟಾಪ್ನಲ್ಲಿ ಏನನ್ನಾದರೂ ನಿರ್ಮಿಸಬಹುದು ಯಾವಾಗಲೂ ಹೊಸ ಫೋಲ್ಡರ್ ಡ್ರಾಯಿಂಗ್ ಅಭ್ಯಾಸದಲ್ಲಿ ಡೈರೆಕ್ಟರಿಯನ್ನು ನಿರ್ಮಿಸುವುದು ಉತ್ತಮ ನಾವು ಬಯಸುತ್ತಿರುವ ಮೊದಲ ಚಿತ್ರ ಇದು ನಂತರ ಕ್ಲಿಕ್ ಮಾಡಿ ಪಾರ್ಟ್ 1 2D ಡ್ರಾಯಿಂಗ್ ಎಂದು ನಾನು ಹೆಸರಿಸುತ್ತಿದ್ದೇನೆ ರೇಖಾಚಿತ್ರಗಳನ್ನು ಉಳಿಸಲು ಇಲ್ಲಿರುವ ಸಂಕೇತವೆಂದರೆ ರೇಖಾಚಿತ್ರಗಳನ್ನು ಉಳಿಸಲು ಸಾಲಿಡ್ವರ್ಕ್ಗಳು ವಿಶೇಷ ಸ್ವರೂಪವನ್ನು ಬಳಸುವುದರಿಂದ ಪಾರ್ಟ್ ಆಯ್ಕೆ sld ಭಾಗದಂತೆಯೇ ಇದೆ ಇದರರ್ಥ ಸಾಲಿಡ್ವರ್ಕ್ಸ್ ಭಾಗ ಅಥವಾ ಅದು ರೇಖಾಚಿತ್ರದ ಭಾಗವಾಗಿದೆ ನೀವು ಯಾವಾಗಲೂ ವಿಭಿನ್ನ ಆವೃತ್ತಿಗಳಲ್ಲಿ JPEG ಹೊಂದಿರುವಂತೆ ಅದನ್ನು ಉಳಿಸಬಹುದು ಆದರೆ ನೀವು ಅದನ್ನು dot prt or dot sld part ಭಾಗದಂತಹ ಭಾಗ ಡ್ರಾಯಿಂಗ್ನಂತೆ ಉಳಿಸಲು ಹೋದರೆ ನಂತರ ನೀವು ಡ್ರಾಯಿಂಗ್ ಅನ್ನು ಆಹ್ವಾನಿಸಬಹುದು ಮತ್ತು ವಿಷಯಗಳನ್ನು ನವೀಕರಿಸಿಬಹುದು ಹೆಚ್ಚಿನ ವಿವರಗಳನ್ನು ಸೇರಿಸಿ ಅಥವಾ ರೇಖಾಚಿತ್ರವನ್ನು ಸಂಪಾದಿಸಿಬಹುದು ಆದ್ದರಿಂದಮೊದಲ ಹಂತವೆಂದರೆ ಡ್ರಾಯಿಂಗ್ ಅನ್ನು ಯಾವಾಗಲೂ ಉಳಿಸಲಾಗುತ್ತದೆ ಈಗ ನೇರವಾಗಿ ಕ್ಲಿಕ್ ಮಾಡುವ ಮೂಲಕ ಈ ರೇಖಾಚಿತ್ರವನ್ನು ಮುಚ್ಚಿ ಈಗ ನಾವು ಅದನ್ನು ತೆರೆಯಲು ಬಯಸುತ್ತೇವೆ ಹೊಸದನ್ನು ತೆರೆಯಿರಿ ನಂತರ ನಾವು ಹೊಸದನ್ನು ಕ್ಲಿಕ್ ಮಾಡುತ್ತೇವೆ ನಾವು ಹಳೆಯದನ್ನು ತೆರೆಯಲು ಬಯಸಿದರೆ ಪಾರ್ಟ್1 2D ಯಂತಹ ಆಯ್ಕೆ ಇದೆ ನೀವು ಸಾಲಿಡ್ವರ್ಕ್ನಲ್ಲಿ ನಿಮ್ಮ ಮೌಸ್ ಅನ್ನು ಚಲಿಸುತ್ತಿದ್ದರೆ ನಾವು ಈಗಾಗಲೇ ಕೆಲಸ ಮಾಡಿದ ಆ ಭಾಗದ ಕನಿಷ್ಠ ಆವೃತ್ತಿಯನ್ನು ಅದು ನೇರವಾಗಿ ತೋರಿಸುತ್ತದೆ ಆದ್ದರಿಂದ ನೀವು ಕ್ಲಿಕ್ ಮಾಡಿ ಅದನ್ನು ಸಂಪಾದಿಸಲು ಬಯಸುತ್ತೀರಿ ಇದು ನೇರವಾಗಿ ಡ್ರಾಯಿಂಗ್ ಅನ್ನು ತೆರೆಯುತ್ತದೆ ಮತ್ತು ಈ ಆಯಾಮಗಳನ್ನು ನಾವು ಡ್ರಾಯಿಂಗ್ ಶೀಟ್ ಆಗಿ ಪರಿವರ್ತಿಸದ ಹೊರತು ಈ ಮಟ್ಟದಲ್ಲಿ ನೀವು ಅದನ್ನು ನೋಡದೇ ಇರಬಹುದು ಸಾಲಿಡ್ವರ್ಕ್ಸ್ ನೀವು ನಿರ್ಮಿಸುವಾಗ ಯಾವ ರೀತಿಯ ಆಯಾಮಗಳನ್ನು ಪತ್ತೆ ಮಾಡುತ್ತದೆ ಅದು ಆ ಆಯಾಮಗಳನ್ನು ತೋರಿಸುತ್ತದೆ ಮತ್ತು ಆಂತರಿಕವಾಗಿ ಉಳಿಸುತ್ತದೆ ಅದರ ನಂತರ ನೀವು ಅದನ್ನು ಉಳಿಸಿದಾಗ ನೀವು ಇತರ ಅಂತರ್ನಿರ್ಮಿತ ಕಾರ್ಯಗಳನ್ನು ಪರಿವರ್ತಿಸದಿದ್ದಲ್ಲಿ ಅಥವಾ ಆಹ್ವಾನಿಸದ ಹೊರತು ಅದು ನೇರವಾಗಿ ಆಯಾಮಗಳನ್ನು ತೋರಿಸುವುದಿಲ್ಲ ಆದ್ದರಿಂದ ಮುಂದಿನ ತರಗತಿಯಲ್ಲಿ 2D ಹಾಳೆಗಳಲ್ಲಿ ವಲಯಗಳನ್ನು ಹೇಗೆ ಸೆಳೆಯುವುದು ಸ್ಲಾಟ್ಗಳು ನೇರ ಸ್ಲಾಟ್ ಅದನ್ನು ಹೇಗೆ ನಿರ್ಮಿಸುವುದು ದೀರ್ಘವೃತ್ತವನ್ನು ಹೇಗೆ ನಿರ್ಮಿಸುವುದು ವಿಭಿನ್ನ ರೀತಿಯ ಪೆಂಟಾಗೋನಲ್ ಅನ್ನು ಹೇಗೆ ನಿರ್ಮಿಸುವುದು ರಚನೆಗಳು ಮತ್ತು ಮುಂತಾದ ಇತರ ವಿಷಯಗಳ ಬಗ್ಗೆ ನಾವು ಇನ್ನಷ್ಟು ಕಲಿಯುತ್ತೇವೆ